ಮತ್ತೊಮ್ಮೆ ಸ್ವಾಗತ ಇದು ಮೂವತ್ತಾರನೇ ಉಪನ್ಯಾಸ ಒಂದು ಹೊಸ ವಿಷಯದೊಂದಿಗೆ ನಮ್ಮ ಚರ್ಚೆಯನ್ನು ಮುಂದುವರಿಸಿದ್ದೇವೆ ಅದುವೇ ರೇಖಾತ್ಮಕ ಬೀಜಗಣಿತ ಲೀನಿಯರ್ ಆಲ್ಜೀಬ್ರಾ linear algebra ಈ ಉಪನ್ಯಾಸ ಸರಣಿಯ ಒಂದು ಮುಖ್ಯವಾದ ವಿಷಯ ಆದ್ದರಿಂದ ಅದರ ಹಲವಾರು ವಿಚಾರಗಳನ್ನು ಅರ್ಥಮಾಡಿಕೊಳ್ಳುವುದು ತುಂಬಾ ಮುಖ್ಯ ಆದ್ದರಿಂದ ನಾವು ಅದರ ಸರಳವಾದ ಪರಿಚಯವನ್ನು ರೇಖಾತ್ಮಕ ಸಮೀಕರಣಗಳ ವ್ಯವಸ್ಥೆಯ ಮೂಲಕ ಪ್ರಾರಂಭಿಸೋಣ ಆದ್ದರಿಂದ ನಾವು ಸಮೀಕರಣಗಳ ವ್ಯವಸ್ಥೆ ಅದರ ಪರಿಹಾರಗಳು ಮತ್ತು ಜ್ಯಾಮಿತೀಯ ವಿವರಣೆಯನ್ನು ನೋಡೋಣ ಈಗ ಒಂದು ರೇಖಾತ್ಮಕ ಸಮೀಕರಣಗಳ ವ್ಯವಸ್ಥೆಯನ್ನು ಪರಿಗಣಿಸೋಣ ಸಾಮಾನ್ಯವಾಗಿ ಇದನ್ನು ಸಮೀಕರಣ ಪರಿಭಾಷೆಯಲ್ಲಿ ಬರೆಯುತ್ತೇನೆ ಇದು ನಮ್ಮ ಮೊದಲನೆಯ ಸಮೀಕರಣ ಇಲ್ಲಿ ನ ಕೋಎಫಿಷಿಎಂಟ್ ಆಗಿದೆ ಮತ್ತು ನ ಕೋಎಫಿಷಿಎಂಟ್ ಆಗಿದೆ ಆದ್ದರಿಂದ ನಮ್ಮ ಮೊದಲನೆಯ ಸಮೀಕರಣದ ಕೋಎಫಿಷಿಎಂಟ್ ಗಳು ಆಗಿದೆ ಇವೆಲ್ಲವೂ ವಾಸ್ತವ ಸಂಖ್ಯೆಗಳು ಆಗಿದ್ದು ಮತ್ತು unknown ಗಳಾಗಿವೆ ಮತ್ತು ಬಲಭಾಗದಲ್ಲಿರುವ ಕೂಡ ಒಂದು ವಾಸ್ತವ ಸಂಖ್ಯೆಯಾಗಿದೆ ಅದೇರೀತಿ ನಾವು ಎರಡನೇ ಸಮೀಕರಣವನ್ನು ಕೂಡ ಹೊಂದಿದ್ದೇವೆ ಮತ್ತು ಅವುಗಳನ್ನು ಹೀಗೆ ಸೂಚಿಸುತ್ತೇವೆ ಇದರಲ್ಲಿ ಮತ್ತು ಕ್ರಮವಾಗಿ ಮತ್ತು ಗಳ ಕೋಎಫಿಷಿಎಂಟ್ ಆಗಿದೆ ಮತ್ತು ಬಲಭಾಗವನ್ನು ನಿಂದ ಸೂಚಿಸಲಾಗಿದೆ ಇಲ್ಲಿ ನಾವುm ಸಮೀಕರಣ ಮತ್ತು n unknown ಗಳನ್ನು ಪರಿಗಣಿಸಿದ್ದೇವೆ ಇಲ್ಲಿಮತ್ತು ಗಳು ಕ್ರಮವಾಗಿ ಮತ್ತು ಗಳ ಕೋಎಫಿಷಿಎಂಟ್ ಗಳಾಗಿವೆ ಮತ್ತು ಇತರ ಬಲಭಾಗವು ಆಗಿದೆ ಅಂದರೆ ನಾವು 12 ಹೀಗೆ m ಸಮೀಕರಣಗಳನ್ನು ಹೊಂದಿದ್ದೇವೆ ಮತ್ತು ಮತ್ತು ಈ ಸಮೀಕರಣಗಳನ್ನು ನಾವು ಮ್ಯಾಟ್ರಿಕ್ಸ್ ರೂಪದಲ್ಲಿ ಹೀಗೆ ಬರೆಯಬಹುದು ಒಂದು ವೇಳೆ ಈ ಸಮೀಕರಣಗಳ ವ್ಯವಸ್ಥೆ ಕನಿಷ್ಠ ಒಂದು ಪರಿಹಾರವನ್ನು ಹೊಂದಿದ್ದರೆ ವ್ಯವಸ್ಥೆಯನ್ನು ಕನ್ಸಿಸ್ತೆಂಟ್ ಎನ್ನುತ್ತೇವೆ ಒಂದು ವೇಳೆ ಅದು ಯಾವುದೇ ಪರಿಹಾರವನ್ನು ಹೊಂದಿರದಿದ್ದರೆ ಅದನ್ನು ಇನ್ ಕನ್ಸಿಸ್ತೆಂಟ್ ಎನ್ನುತ್ತೇವೆ ಇಂದು ನಾವು ಉಪನ್ಯಾಸ ದಲ್ಲಿ ಒಂದು ಸಮೀಕರಣಕ್ಕೆ ಹಲವು ಪರಿಹಾರಗಳ ಸಾಧ್ಯತೆಗಳು ಇರುತ್ತವೆ ಎಂಬುದನ್ನು ಗಮನಿಸಲಿದ್ದೇವೆ ಅವುಗಳು ಯಾವುವೆಂದರೆ ಮೊದಲನೆಯದು ವ್ಯವಸ್ಥೆಯು ಯಾವುದೇ ಪರಿಹಾರವನ್ನು ಹೊಂದಿರುವುದಿಲ್ಲ ಎರಡನೆಯದು ಒಂದು ಪರಿಹಾರವನ್ನು ಹೊಂದಿರುತ್ತದೆ ಮತ್ತು ಆ ಪರಿಹಾರವು ಅನನ್ಯವಾಗಿರುತ್ತದೆ ಮತ್ತು ಮೂರನೆಯದು ವ್ಯವಸ್ಥೆ ಯು ಅನಂತ ಪರಿಹಾರಗಳನ್ನು ಹೊಂದಿರುತ್ತದೆ ಒಂದು ಸಮೀಕರಣದ ವ್ಯವಸ್ಥೆಯು ಈ ಮೂರು ಸಾಧ್ಯತೆಗಳನ್ನು ಹೊಂದಿರಬಹುದು ಮತ್ತು ನಾವು ಈಗ ಅದರ ವಿವರಣೆಯನ್ನು ನೋಡೋಣ ಮತ್ತೊಮ್ಮೆ ಮ್ಯಾಟ್ರಿಕ್ಸ್ ರೂಪಕ್ಕೆ ಹಿಂದಿರುಗೋಣ ಇದನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭ ಒಂದು ಮ್ಯಾಟ್ರಿಕ್ಸ್ A ಮತ್ತು ಇದು x ಈಗ ಮ್ಯಾಟ್ರಿಕ್ಸ್ A ಅನ್ನು x ಇಂದ ಗುಣಿಸೋಣ ಆದ್ದರಿಂದ ನಾವು ಒಂದು ಸದಿಶವನ್ನು ಪಡೆಯುತ್ತೇವೆ ಮತ್ತು ಅದರ ಮೊದಲನೆಯ ಘಟಕವು ಮೊದಲನೇ ಸಮೀಕರಣ ಎಡಭಾಗವಾಗಿರುತ್ತದೆ ಹಾಗೆಯೇ ಎರಡನೆಯ ಘಟಕವು ಎರಡನೇ ಸಮೀಕರಣದ ಎಡ ಭಾಗವಾಗಿರುತ್ತದೆ ಮತ್ತು ಇದು ಹೀಗೆ ಮುಂದುವರೆಯುತ್ತದೆ ಅನಂತರ ಬಲಭಾಗದಲ್ಲಿ ಮತ್ತೊಂದು ಸದಿಶ b ಇರುತ್ತದೆ ಮತ್ತು ಅದರ ಘಟಕಗಳು ಆಗಿರುತ್ತದೆ ಆದ್ದರಿಂದ ಪ್ರತಿಯೊಂದು ಘಟಕವನ್ನು ಹೋಲಿಸಿ ನೋಡಿದರೆ ನಾವು ಮತ್ತೊಮ್ಮೆ ಈ ಸಮೀಕರಣಗಳಿಗೆ ಹಿಂದಿರುಗುತ್ತೇವೆ ಆದ್ದರಿಂದ ವ್ಯವಸ್ಥೆಯನ್ನು Axb ಎಂದು ಬರೆಯುವುದು m ಸಮೀಕರಣಗಳು ಮತ್ತು n unknown ಗಳನ್ನು ಹೊಂದಿರುವ ಈ ಸಮೀಕರಣ ವ್ಯವಸ್ಥೆಗೆ ಸಮನಾಗಿರುತ್ತದೆ ಈಗ ಒಂದು ಸರಳ ಉದಾಹರಣೆಯನ್ನು ತೆಗೆದುಕೊಳ್ಳೋಣ 𝑥2𝑦 4 ಇದು ನಮ್ಮ ಮೊದಲನೆಯ ಸಮೀಕರಣ ಇದು x y1 ಎರಡನೆಯ ಸಮೀಕರಣ ನಾವು ಈ 2 ಸಮೀಕರಣಗಳನ್ನು ಪರಿಗಣಿಸಿರುವ ಕಾರಣ ಏನೆಂದರೆ ಇದರ ಜ್ಯಾಮಿತೀಯ ವಿವರಣೆಯು ಕೂಡ ತುಂಬಾ ಸುಲಭವಾಗಿರುತ್ತದೆ ಮತ್ತು ನಂತರ ಇದನ್ನು 4 ವೇರಿಯಬಲ್ ಗಳಿಗೆ ಸಾರ್ವತ್ರಿಕ ಗೊಳಿಸಬಹುದು ಈ ಸಮೀಕರಣವನ್ನು 1 ಎಂದು ಕರೆಯೋಣ ಮತ್ತು ಅದಕ್ಕೆ ಅನುಗುಣವಾದ ರೇಖೆಯನ್ನು ಎಂದು ಕರೆಯೋಣ ಮತ್ತು ಈ ರೇಖೆಯು L 2 ಮತ್ತು ಅದರ ಸಮೀಕರಣವು x y1 ಆಗಿದೆ ಈ ಉದಾಹರಣೆಯಲ್ಲಿ ನಾವು ಕೇವಲ ಎರಡು ವೇರಿಯಬಲ್ ಗಳನ್ನು ತೆಗೆದುಕೊಂಡಿದ್ದೇನೆ x y ಮತ್ತು ಈ ಸಮೀಕರಣಗಳು ಕೇವಲ ರೇಖೆಗಳನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ವ್ಯವಸ್ಥೆಯನ್ನು ನಾವು ಮ್ಯಾಟ್ರಿಕ್ಸ್ ರೂಪದಲ್ಲಿ ಕೂಡ ಬರೆಯಬಹುದು ಆಗ ಇದು 2 ಸಮೀಕರಣ ಗಳಿಂದ ಕಲೆಹಾಕಿದ ಕೋಎಫಿಷಿಎಂಟ್ ಗಳನ್ನು ಒಳಗೊಂಡಿರುವ ಕೋಎಫಿಷಿಎಂಟ್ ಮ್ಯಾಟ್ರಿಕ್ಸ್ ಆಗಿರುತ್ತದೆ ಮತ್ತು ಇದರಲ್ಲಿ unknown ಗಳು x ಮತ್ತು y ಆಗಿದೆ ಆದ್ದರಿಂದ ನಾವು ಈ ಸಮೀಕರಣಗಳನ್ನು ಮ್ಯಾಟ್ರಿಕ್ಸ್ ಸದಿಶಗಳ ರೂಪದಲ್ಲಿ ಬರೆಯಬಹುದು ನಂತರ ಅದರ ಜ್ಯಾಮಿತೀಯ ವಿವರಣೆ ಮತ್ತು ಅದರ ಪರಿಹಾರಗಳನ್ನು ನೋಡೋಣ ಇದು ಮೊದಲನೆಯ ಸಮೀಕರಣ x2y4 ಇದನ್ನು ಸರಳವಾಗಿ ನಾವು ನಕ್ಷೆಯಲ್ಲಿ ಗುರುತಿಸಬಹುದು ಇಲ್ಲಿ x 0 ಆದಾಗ y 2 ಆಗುತ್ತದೆ ವಾಸ್ತವದಲ್ಲಿ ಇದು 02 ಎಂಬ ಬಿಂದು ನಂತರ y 0 ಆದಾಗ x 4 ಆಗುತ್ತದೆ ಮತ್ತು ಇದು40ಎಂಬ ಬಿಂದು ಈಗ ಎರಡನೆಯ ಸಮೀಕರಣವನ್ನು ಕೂಡ ನೋಡೋಣ x y1 ಇದನ್ನು ಕೆಂಪು ಬಣ್ಣದ ರೇಖೆಯಿಂದ ಸೂಚಿಸಲಾಗಿದೆ ಇಲ್ಲಿ x 0 ಆದಾಗ y 1 ಆಗುತ್ತದೆ ಮತ್ತು ಇನ್ನೊಂದು y 0 ಆದಾಗ x 1 ಆಗುತ್ತದೆ ಇದು 10 ಎಂಬ ಬಿಂದು 2 ಎರಡು ಬಿಂದು ಗಳನ್ನು ಜೋಡಿಸಿ x y1 ರೇಖೆಯನ್ನು ಪಡೆಯಬಹುದು ಈಗ ಪ್ರಶ್ನೆ ಏನೆಂದರೆ ನಾವು ಈ ಚಿತ್ರದಲ್ಲಿ ನೋಡಿದಾಗ ಈ ಎರಡು ರೇಖೆಗಳು ಯಾವುದೋ ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆ ಮತ್ತುಈ ಬಿಂದುವನ್ನು ಕಂಡುಹಿಡಿಯುವುದು ಹೇಗೆ ಹಾಗಾಗಿ ಒಂದು ವೇಳೆ ನಾವು ಎರಡನೇ ಸಮೀಕರಣವನ್ನು ಮೊದಲನೇ ಸಮೀಕರಣದಿಂದ ಕಳೆಯೋಣ ಆಗ x ಇಲ್ಲವಾಗುತ್ತದೆ ಮತ್ತು 3y3 ಎಂದು ಪಡೆಯುತ್ತೇವೆ ಮತ್ತು ಇದರಿಂದ y1 ಎಂದು ಪಡೆಯುತ್ತೇವೆ ಆದ್ದರಿಂದ ಬಿಂದುವಿನ y ನಿರ್ದೇಶಾಂಕವು 1 ಆಗುತ್ತದೆ ಅನಂತರ ನಾವು ಯಾವುದಾದರೂ ಒಂದು ಸಮೀಕರಣದಲ್ಲಿಇದರ ಮೌಲ್ಯವನ್ನು y ನ ಜಾಗದಲ್ಲಿ ಹಾಕಿದರೆ ಉದಾಹರಣೆಗೆ x 1 y 2 ಆಗುತ್ತದೆ ಹಾಗಾದರೆ ಆ ಬಿಂದುವಿನ x ನಿರ್ದೇಶಾಂಕ 2 ಆಗುತ್ತದೆ ಆಗ ನಾವು ಈ ಎರಡು ರೇಖೆಗಳು 21 ನಲ್ಲಿ ಛೇದಿಸುತ್ತವೆ ಎಂದು ಹೇಳಬಹುದು ಸಮೀಕರಣಗಳ ವ್ಯವಸ್ಥೆಯ ಪರಿಹಾರ ಎಂದರೆ ಆ ವ್ಯವಸ್ಥೆಯಲ್ಲಿರುವ 2 ಸಮೀಕರಣ ಗಳಿಗೂ ಸರಿಹೊಂದುವ ಒಂದು ಪರಿಹಾರ ಮತ್ತು ಇಲ್ಲಿ ಸ್ಪಷ್ಟವಾಗಿ ಈ ಬಿಂದು ಈ ಕೆಂಪು ಬಣ್ಣದ ರೇಖೆ ಮೇಲೆ ಇದೆ ಮೇಲೂ ಇದೆ ಮತ್ತು ನೀಲಿಬಣ್ಣದ ರೇಖೆಯ ಮೇಲೆ ಇದೆ ಅಂದರೆ ಸಹಜವಾಗಿ ಈ ಬಿಂದು ಎರಡೂ ಸಮೀಕರಣಗಳಿಗೆ ಪರಿಹಾರವಾಗುತ್ತದೆ ಈ ಬಿಂದು ಎರಡೂ ಸಮೀಕರಣಗಳನ್ನು ಸರಿ ಹೊಂದಬೇಕು ಏಕೆಂದರೆ ಇದು ಈ ಎರಡೂ ರೇಖೆಗಳ ಮೇಲೆ ಉಪಸ್ಥಿತವಿದೆ ಹಾಗಾದರೆ x2 ಮತ್ತು y1 ಎಂಬುದು ಈ ವ್ಯವಸ್ಥೆಯ ಪರಿಹಾರ ಇಲ್ಲಿ ನಾವು ಗಮನಿಸಬೇಕಾದ ಒಂದು ಮುಖ್ಯವಾದ ವಿಷಯವೆಂದರೆ ಈ ಎರಡೂ ರೇಖೆಯ ಮೇಲೆ ಉಪಸ್ಥಿತವಿರುವ ಒಂದೇ ಒಂದು ಬಿಂದು ಎಂದರೆ ಇದು ಮಾತ್ರ ಆದ್ದರಿಂದ ಈ ಬಿಂದು ಇದಕ್ಕೆ ಪರಿಹಾರವಾಗಿದೆ ಹಾಗಾಗಿ ಈ ಪ್ರಕರಣದಲ್ಲಿ ನಾವು ಒಂದು ಅನನ್ಯ ಪರಿಹಾರವನ್ನು ಪಡೆದಿದ್ದೇವೆ ಏಕೆಂದರೆ ರೇಖೆಗಳು ನಿಖರವಾಗಿ ಒಂದು ಬಿಂದುವಿನಲ್ಲಿ ಮಾತ್ರವೇ ಛೇದಿಸುತ್ತದೆ ನಾವು ಈ ಪ್ರಕರಣದಲ್ಲಿ ಎರಡು ಸಮೀಕರಣಗಳನ್ನು ಪರಿಗಣಿಸಿದ್ದೇವೆ ಮತ್ತು ಒಂದು ಅನನ್ಯ ಪರಿಹಾರವನ್ನು ಪಡೆದಿದ್ದೇವೆ ಈಗ ನಾವು ಇದರದ್ದೇ ವಿವರಣೆಯನ್ನು ಸದಿಶ ಗಳ ರೂಪದಲ್ಲಿ ನೋಡೋಣ ಈಗಾಗಲೇ ನಾವು ಈ 2 ಸಮೀಕರಣಗಳನ್ನು ಮ್ಯಾಟ್ರಿಕ್ಸ್ ರೂಪದಲ್ಲಿ ಬರೆದಿದ್ದನ್ನು ನೋಡಿದ್ದೇವೆ ಆದರೆ ಇದನ್ನು ಇನ್ನೂ ಒಂದು ರೀತಿಯಲ್ಲಿ ಬರೆಯಬಹುದು ಈಗ ನಾವು 2 ಸಮೀಕರಣಗಳ ಮೊದಲನೆಯ ಸದಿಶ ವನ್ನು ಬರೆದು ಕೊಳ್ಳೋಣ ನಂತರ ಅದೇ ರೀತಿ y ಸದಿಶಗಳನ್ನು ಕೂಡ ಬರೆಯೋಣ ನಂತರ ಮೊದಲನೆಯ ಪದದಿಂದ x ಅನ್ನು ಎರಡನೇಯದರಿಂದ y ಹೊರಗೆ ತೆಗೆಯೋಣ

ಮತ್ತು ಇದರ ಬಲಭಾಗವು 4 ಮತ್ತು 1 ಎಂದು ಬರೆದುಕೊಳ್ಳಬಹುದು ಇದನ್ನು x11 y2 1 41 ಎಂದು ಬರೆದುಕೊಳ್ಳಬಹುದು ಆದ್ದರಿಂದ ನಾವು ಕೊಟ್ಟಿರುವ ಸಮೀಕರಣಗಳನ್ನು ಹೀಗೆ ಕೂಡ ಬರೆಯಬಹುದು ಮತ್ತು ಇಲ್ಲಿ scalar multiplication ಅನ್ನು ಕೂಡ ಕಾಣಬಹುದು ಇಲ್ಲಿ ಸ್ಕೆಲಾರ್ ಎಂದರೆ x ಹಾಗಾಗಿ ಕೊಟ್ಟಿರುವ ಒಂದು ಸಮೀಕರಣವನ್ನು ನಾವು ಎರಡು ರೀತಿಯಲ್ಲಿ ಬರೆಯಬಹುದು ಒಂದು ಮ್ಯಾಟ್ರಿಕ್ಸ್ ರೂಪದಲ್ಲಿ ಬರೆಯಬಹುದು ಅಥವಾ ಮತ್ತೊಂದು ಸದಿಶಗಳ ರೂಪದಲ್ಲಿ ಬರೆಯಬಹುದು ಈ ರೂಪದಲ್ಲಿ x ಅನ್ನು ಸದಿಶ ವಾದ 1 1 ಮತ್ತು y ಅನ್ನು 2 2 ನ ಜೊತೆಗೆ ಗುಣಿಸಲಾಗಿದೆ ಇದನ್ನು ಈ ರೀತಿಯು ಸಹ ನೋಡಬಹುದು ಅಂದರೆ x ಅನ್ನು ಮೊದಲನೆಯ ಸಾಲಿನೊಂದಿಗೆ ಗುಣಿಸಲಾಗಿದೆ ಮತ್ತು y ಅನ್ನು ಎರಡನೆಯ ಸಾಲಿನೊಂದಿಗೆ ಗುಣಿಸಲಾಗಿದೆ ಮತ್ತು ಬಲಭಾಗದಲ್ಲಿ4 1 ಇರುತ್ತದೆ ಈಗ ಮತ್ತೊಂದು ಉದಾಹರಣೆಯನ್ನು ನೋಡೋಣ ಇಲ್ಲಿ ಮೊದಲನೆಯ ಸಮೀಕರಣ x y1 ಮತ್ತು ಎರಡನೆಯ ಸಮೀಕರಣ xy2 ಆಗಿದೆ ಇಲ್ಲಿಯೂ ಕೂಡ ಇದನ್ನು ಸಮೀಕರಣ 1 ಎಂದು ಮತ್ತು ಇನ್ನೊಂದನ್ನು ಸಮೀಕರಣ 2 ಎಂದು ಹೆಸರಿಸೋಣ ಮೊದಲಿನಂತೆ ಈ ಸಮೀಕರಣಗಳನ್ನು ಕೂಡ ನಕ್ಷೆಯ ಮೇಲೆ ಪ್ರತಿನಿಧಿಸೋಣ ಮೊದಲನೆಯ ಸಮೀಕರಣದಲ್ಲಿ x 0 ಆದಾಗ y 1 ಆಗುತ್ತದೆ ಅಂದರೆ ಆ ಬಿಂದುವಿನ ನಿರ್ದೇಶಾಂಕ 1 0 ಆಗುತ್ತದೆ ಈಗ ಎರಡನೇ ಸಮೀಕರಣವನ್ನು ನೋಡೋಣ ಆಗ x 0 ಆದಾಗ y 2 ಆಗುತ್ತದೆ ಆದ್ದರಿಂದ ಈ ಬಿಂದುವಿನ ನಿರ್ದೇಶಾಂಕ 2 0 ಆಗುತ್ತದೆ ಮತ್ತು ನಾವು ಈ ರೇಖೆಯನ್ನು ನಕ್ಷೆಯ ಮೇಲೆ ಚಿತ್ರಿಸಬಹುದು ಇದರ ಸ್ಲೋಪ್ 1 ಮತ್ತು ಎರಡನೇ ರೇಖೆಯ ಸ್ಲೋಪ್ ಕೂಡ 1 ಇಲ್ಲಿ ನಾವು ಗಮನಿಸಬೇಕಾದ್ದು ಏನೆಂದರೆ ಈ ಎರಡು ಸಮೀಕರಣಗಳ ಸ್ಲೋಪ್ ಗಳು ಸಮನಾಗಿದೆ ಆದ್ದರಿಂದ ಎರಡು ಸಮೀಕರಣಗಳು ಸಮಾಂತರವಾಗಿದೆ ಈ ಈ ವ್ಯವಸ್ಥೆಗೆ ಯಾವುದೇ ಪರಿಹಾರ ಅಸ್ತಿತ್ವದಲ್ಲಿಲ್ಲ ಏಕೆಂದರೆ ಇಲ್ಲಿ ಯಾವುದೇ ಬಿಂದು ಎರಡೂ ರೇಖೆಗಳಿಗೆ ಸಾಮಾನ್ಯವಾಗಿ ಅಂದರೆ ಯಾವುದೇ ಎರಡೂ ಸಮೀಕರಣಗಳಿಗೆ ಸರಿಹೊಂದುವುದಿಲ್ಲ ಅವೆರಡು ಸಮಾಂತರ ರೇಖೆಗಳು ಮತ್ತು ಈ ಸಂದರ್ಭದಲ್ಲಿ ಈ ವ್ಯವಸ್ಥೆಗೆ ಯಾವುದೇ ಪರಿಹಾರವಿಲ್ಲ ಈ ಸರಳ ಉದಾಹರಣೆಯಲ್ಲಿ ಇದರ ಜ್ಯಾಮಿತಿಯ ವಿವರಣೆ ಯೇ ಹೇಳುತ್ತದೆ ಈ ಸಮೀಕರಣ ವ್ಯವಸ್ಥೆಗೆ ಯಾವುದೇ ಪರಿಹಾರವಿಲ್ಲ ಎಂದು ಈಗ ನೇರವಾಗಿ ಸಮೀಕರಣಗಳ ಪರಿಭಾಷೆಯಲ್ಲಿ ನೋಡುವುದಾದರೆ ಮೊದಲನೆಯ ಸಮೀಕರಣ x y1 ಮತ್ತು ಒಂದು ವೇಳೆ ಎರಡನೆಯ ಸಮೀಕರಣ ವನ್ನು 1 ರಿಂದ ಗುಣಿಸಿದರೆ x y 2 ಲಭ್ಯವಾಗುತ್ತದೆ ಈಗ ನಾವು ಈ ಎರಡು ಸಮೀಕರಣಗಳನ್ನು ಹೊಂದಿದ್ದೇನೆ ಅವು x y1 ಮತ್ತು x y 2 ಇಲ್ಲಿ ಮೊದಲನೆಯ ಸಮೀಕರಣದಲ್ಲಿ x ಮತ್ತು y ನಡುವಿನ ವ್ಯತ್ಯಾಸ 1 ಎಂದು ಹೇಳುತ್ತಿದ್ದೇವೆ ಆದರೆ ಎರಡನೆಯ ಸಮೀಕರಣದಲ್ಲಿ ನಾವು x ಮತ್ತು y ನಡುವಿನ ವ್ಯತ್ಯಾಸ 2 ಎಂದು ಹೇಳುತ್ತಿದ್ದೇವೆ ಇದು ಸಾಧ್ಯವಿಲ್ಲ ಆದ್ದರಿಂದ ಎರಡು ಸಮೀಕರಣಗಳನ್ನು ಹೊಂದುವ ಪರಿಹಾರವಿರಲು ಸಾಧ್ಯವಿಲ್ಲ ಅದಲ್ಲದೆ ನಮ್ಮ ಜ್ಯಾಮಿತಿಯ ವಿವರಣೆ ಕೂಡ ಹೇಳುತ್ತದೆ ಎರಡು ರೇಖೆಗಳು ಎಲ್ಲಿಯೂ ಛೇದಿಸುವುದಿಲ್ಲಎಂದು ಆದ್ದರಿಂದ ಈ ಸಮೀಕರಣ ವ್ಯವಸ್ಥೆಗೆ ಪರಿಹಾರವಿರಲು ಸಾಧ್ಯವಿಲ್ಲ ಹಾಗಾಗಿ ರೇಖೆಗಳು ಎಲ್ಲಿಯೂ ಛೇದಿಸುವುದಿಲ್ಲ ಮತ್ತು ಇದು ಒಂದು ಪರಿಹಾರವಿಲ್ಲದ ಸಂದರ್ಭ ಈಗ ಸದಿಶಗಳನ್ನು ಬಳಸಿ ಪ್ರತಿನಿಧಿಸುವುದನ್ನು ನೋಡೋಣ ಈ ಸಮೀಕರಣಗಳನ್ನು ಸದಿಶಗಳನ್ನು ಬಳಸಿ ಮತ್ತೊಂದು ರೀತಿಯಲ್ಲಿ ಬರೆಯಬಹುದು ಅಂದರೆ x1 1 y1 1 ಮತ್ತು ಬಲಭಾಗದಲ್ಲಿ ಸದಿಶ1 2 ಈಗ ಮತ್ತೆ ಮೊದಲಿನಂತೆಯೇ ಈ ಸದಿಶಗಳನ್ನು ನಕ್ಷೆಯಲ್ಲಿ ಗುರುತಿಸೋಣ ಈಗ ಪ್ರಶ್ನೆ ಏನೆಂದರೆ ನಾವು ಸದಿಶ 1 1 ಮತ್ತು ಸದಿಶ 1 1 ಗೆ ಯಾವುದಾದರೂ ಸಂಖ್ಯೆಯನ್ನು ಗುಣಿಸಿ ಇನ್ನೊಂದು ಸದಿಶವಾದ 1 2 ಅನ್ನು ಪಡೆಯಬಹುದೇ ಇದು ಖಂಡಿತ ಸಾಧ್ಯವಿಲ್ಲ ಏಕೆಂದರೆ ಈ ಎರಡು ಸದಿಶ ಗಳಾದ 1 1 ಮತ್ತು 1 1 ಸಮಾಂತರವಾಗಿ ಆದ್ದರಿಂದ ಹಾಗೆ ಹಾಗೇನಾದರೂ ಮಾಡಿ ಪಡೆಯುವುದಾದರೆ ಅದು ಕೇವಲ ಈ ಸದಿಶ ಗಳಿಗೆ ಮಾತ್ರವೇ ಸಮಾಂತರ ವಾಗಿರುತ್ತದೆ ಆದರೆ ಸದಿಶ 1 2 ಗೆ ಸಮಾಂತರವಾಗಿರುವ ಸದಿಶ ಲಭ್ಯವಾಗುವುದಿಲ್ಲ ಏಕೆಂದರೆ ಇದು ಆ ಸದಿಶಗಳಿಗೆ ಸಮಾಂತರವಾಗಿಲ್ಲ ಅಂದರೆ ಖಚಿತವಾಗಿ ನಾವು ಈ ಎರಡು ಸದಿಶಗಳ ಯಾವುದೇ ಸಂಯೋಜನೆ ಅದರ linear combination ಆಗಿರುತ್ತದೆ ಇದರ ನಿಖರವಾದ ವ್ಯಾಖ್ಯಾನವನ್ನು ಮುಂದೆ ನೋಡೋಣ ಆದ್ದರಿಂದ ಇಲ್ಲಿ ಈ ಸದಿಶಗಳ ಯಾವುದೇ ಸಂಯೋಜನೆ ಸದಿಶ 1 2 ಅನ್ನು ನೀಡುವುದಿಲ್ಲ ಆದ್ದರಿಂದ ಇದಕ್ಕೆ ಯಾವುದೇ ಪರಿಹಾರ ಇರುವುದಿಲ್ಲ ಇಲ್ಲಿ ಯಾವುದೇ ಸಂಯೋಜನೆಯಿಂದ 1 2 ಅನ್ನು ಪಡೆಯಲಾಗದ ಕಾರಣ ಇದು ಯಾವುದೇ ಪರಿಹಾರವಿಲ್ಲದ ಪ್ರಕರಣವಾಗುತ್ತದೆ ಈಗ ಮುಂದಿನ ಪ್ರಕರಣವನ್ನು ನೋಡೋಣ ಇಲ್ಲಿ ನಾವು ಈ ಎರಡು ಸಮೀಕರಣವನ್ನು ಪರಿಗಣಿಸಿಲಿದ್ದೇವೆ x y2 ಮತ್ತು xy 2 ಹಾಗಾಗಿ ಇದು ನಮ್ಮ ಸಮೀಕರಣಗಳ ವ್ಯವಸ್ಥೆ ಮತ್ತು ನಾವು ಮತ್ತೊಮ್ಮೆ ಇದರ ಜ್ಯಾಮಿತಿಯ ವಿವರಣೆಯನ್ನು ನೋಡೋಣ ಅದಕ್ಕೆ ಈ 2 ರೇಖೆಗಳನ್ನು ನಕ್ಷೆಯ ಮೇಲೆ ಚಿತ್ರ ಸೋಣ ಇದು ಮೊದಲನೆಯ ಸಮೀಕರಣ ವಾದ x y2 ಅನ್ನು ನೀಲಿ ಗೆರೆಯಿಂದ ಪ್ರತಿನಿಧಿಸಿದ್ದೇವೆ ಈಗ ನಾವು ಇನ್ನೊಂದು ಸಮೀಕರಣವನ್ನು ಚಿತ್ರಿಸಲು ಹೋದರೆ ನಮಗೆ ಮತ್ತೊಮ್ಮೆ ಅದೇ ರೇಖೆ ಲಭ್ಯವಾಗುತ್ತದೆ ಏಕೆಂದರೆ ಇದು ಕೂಡ ಅದೇ ಸಮೀಕರಣವೇ ಆಗಿದೆ ಒಂದು ವೇಳೆ ನಾವು 1 ರಿಂದ ಎರಡನೇ ಸಮೀಕರಣವನ್ನು ಗುಣಿಸಿದರೆ ನಮಗೆ ಎರಡನೇ ಸಮೀಕರಣ ಲಭ್ಯವಾಗುತ್ತದೆ ಅಂದರೆ ಮೂಲತಹ ಈ ಎರಡು ಸಮೀಕರಣಗಳು ಬೇರೆ ಬೇರೆ ಅಲ್ಲ ಇದು ಕೇವಲ ಒಂದೇ ಸಮೀಕರಣ ಆಗಿದೆ ಆದ್ದರಿಂದ ನಮ್ಮ ಕೆಂಪು ಬಣ್ಣದರೇಖೆ ನಿಖರವಾಗಿ ನೀಲಿ ಬಣ್ಣದ ರೇಖೆಯ ಮೇಲೆ ಕೂತಿದೆ ಆದ್ದರಿಂದ ಎರಡು ರೇಖೆಗಳು ಒಂದೇ ಎಂದು ಹೇಳಬಹುದು ಮತ್ತು ಸಹಜವಾಗಿ ಒಂದು ರೇಖೆಯ ಮೇಲೆ ಇರುವ ಯಾವುದೇ ಬಿಂದುವನ್ನು ತೆಗೆದುಕೊಂಡರು ಅದು ಎರಡು ರೇಖೆಗಳ ಮೇಲಿರುತ್ತದೆ ಅಂದರೆ ವ್ಯವಸ್ಥೆಗೆ ಅನಂತ ಪರಿಹಾರಗಳು ಇರುತ್ತದೆ ಇಲ್ಲಿ ಕೇವಲ ಎರೆಡೇ ಎರಡು ಸಮೀಕರಣಗಳು ಇದ್ದ ಕಾರಣ ಅವೆರಡು ಒಂದೇ ಎಂದು ಗ್ರಹಿಸುವುದು ಸುಲಭವಾಯಿತು ಆದರೆ ಹೆಚ್ಚು ಸಮೀಕರಣಗಳು ಇದ್ದ ಸಂದರ್ಭದಲ್ಲಿ ಯಾವ ಸಮೀಕರಣ ಉಳಿದ ಸಮೀಕರಣಗಳ ಸಂಯೋಜನೆ ಎಂದು ತಿಳಿಯುವುದು ಕಷ್ಟವಾಗುತ್ತದೆ ಈ ರೀತಿಯ ಪ್ರಕರಣಗಳನ್ನು ನಾವು ಮುಂದೆ ಚರ್ಚಿಸೋಣ ಆದರೆ ಈ ಸರಳವಾದ ಉದಾಹರಣೆಯಲ್ಲಿ ನಾವು ಜಾಮಿತಿಯ ವಿವರಣೆಯ ಮೂಲಕವೇ ಒಂದು ರೇಖೆಯ ಮೇಲೆ ಇರುವ ಯಾವುದೇ ಬಿಂದು ಆ ಸಮೀಕರಣ ವ್ಯವಸ್ಥೆಯ ಪರಿಹಾರವಾಗುತ್ತದೆ ಎಂದು ತಿಳಿಯಬಹುದು ಇದನ್ನು ನಾವು ಅನಂತ ಪರಿಹಾರಗಳುಳ್ಳ ವ್ಯವಸ್ಥೆ ಎಂದು ಕರೆಯುತ್ತೇವೆ ಒಟ್ಟಾರೆ ನಾವು ಮೂರು ಸಾಧ್ಯತೆಗಳನ್ನು ನೋಡಿದ್ದೇವೆ ಮೊದಲನೆಯದು ಕೇವಲ ಒಂದು ಅನನ್ಯ ಪರಿಹಾರ ಉಳ್ಳ ವ್ಯವಸ್ಥೆ ಮತ್ತೊಂದು ಯಾವುದೇ ಪರಿಹಾರವಿಲ್ಲದ ವ್ಯವಸ್ಥೆ ಮತ್ತು ಇದು ಅನಂತ ಪರಿಹಾರಗಳುಳ್ಳ ವ್ಯವಸ್ಥೆ ಇದರ ಸದಿಶ ಪ್ರಾತಿನಿಧ್ಯ ಅನ್ನು ನೋಡೋಣ ಈಗ ನಾವು ಎರಡು ಸಮೀಕರಣಗಳನ್ನು ಹೊಂದಿದ್ದವು ಮತ್ತು ಅವುಗಳನ್ನು ಸದಿಶಗಳ ಪರಿಭಾಷೆಯಲ್ಲಿ ಬರಬಹುದು ಅಂದರೆ x 1 1 ಮತ್ತು y 1 1 ಮತ್ತೊಂದು ಸದಿಶ 2 2 ಇವುಗಳನ್ನು ನಾವು ನಕ್ಷೆಯ ಮೇಲೆ ಚಿತ್ರಿಸಿದರೆ ಹೀಗೆ ಕಾಣುತ್ತದೆ ಇದು 1 1 ಮತ್ತು ಇದು 1 1 ಮತ್ತೊಂದು ಸದಿಶ 2 2 ಇಲ್ಲಿ ಸ್ಪಷ್ಟವಾಗಿ ಕಾಣಿಸುವುದೇನೆಂದರೆ ಸದಿಶ 2 2 ಉಳಿದ ಎರಡು ಸದಿಶ ಸಂಯೋಜನೆಯಾಗಿ ಬರೆಯಬಹುದು ಹೇಳಬೇಕೆಂದರೆ ಇದನ್ನು ನಾವು ಅನಂತ ರೀತಿಯಲ್ಲಿ ಬರೆಯಬಹುದು ಏಕೆಂದರೆ ಇದು ಆ ಎರಡು ಸದಿಶ ಗಳಿಗೆ ಸಮಾಂತರವಾಗಿದೆ ಹಾಗಾಗಿ ನಾವು ಸದಿಶ ಪ್ರಾತಿನಿಧ್ಯ ದಲ್ಲೂ ಇದಕ್ಕೆ ಅನೇಕ ಪರಿಹಾರಗಳಿವೆ ಎಂದು ತಿಳಿಯಬಹುದು ಈಗ ನಾವು ಏನೆಲ್ಲಾ ಚರ್ಚಿಸಿದ್ದೇವೆ ಒಟ್ಟು ನಾವು 3 ತರಹದ ಸಮೀಕರಣ ವ್ಯವಸ್ಥೆಯನ್ನು ನೋಡಿದ್ದೇವೆ ಮೊದಲನೆಯದು ಒಂದೇ ಒಂದು ಅನನ್ಯ ಪರಿಹಾರ ಉಳ್ಳ ವ್ಯವಸ್ಥೆ ಮತ್ತು ಈ ಸಂದರ್ಭದಲ್ಲಿ 2 unknown ಗಳಿರುತ್ತವೆ ಮತ್ತು ಎರಡು ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸುತ್ತದೆ ಇದನ್ನು ನಾವು 3 ವೇರಿಯಬಲ್ ಗಳು ಇದ್ದಾಗಲೂ ಪ್ರತಿನಿಧಿಸಬಹುದು ಆಗ ರೇಖೆಯ ಜಾಗದಲ್ಲಿ ಸಮತಲಗಳಿರುತ್ತವೆ ಮತ್ತು 3 ಸಮತಲಗಳು ಒಂದು ಬಿಂದುವಿನಲ್ಲಿ ಛೇದಿಸುತ್ತದೆ ಮತ್ತು ಆ ಬಿಂದುವು ಅವ್ಯವಸ್ಥೆಯ ಪರಿಹಾರವಾಗುತ್ತದೆ ಮತ್ತೊಂದು ನಿದರ್ಶನ ಎಂದರೆ ರೇಖೆಗಳು ಸಮಾಂತರವಾಗಿದ್ದಾಗ ಉದಾಹರಣೆಗೆ ಎರಡು ರೇಖೆಗಳು ಎಲ್ಲಿಯೂ ಛೇದಿಸುವುದಿಲ್ಲ ಇದನ್ನು ಕೂಡ ನಾವು ಮೂರು ವೇರಿಯಬಲ್ ಗಳು ಇದ್ದ ಸಂದರ್ಭ ದಲ್ಲಿ ಬಳಸಬಹುದು ಆಗ ಮೂರು ಸಮಾಂತರವಾದ ಸಮತಲಗಳಿರುತ್ತವೆ ಈ ಎರಡನೇ ನಿದರ್ಶನದಲ್ಲಿ ರೇಖೆಗಳು ಸಮಾಂತರ ವಾಗಿರುತ್ತದೆ ಆದಕಾರಣ ಇದಕ್ಕೆ ಯಾವುದೇ ಪರಿಹಾರ ವಿರುವುದಿಲ್ಲ ಮೂರನೇ ನಿದರ್ಶನದಲ್ಲಿ ಎರಡು ರೇಖೆಗಳು ಮೂಲತಹ ಒಂದೇ ಆಗಿರುತ್ತದೆ ಮತ್ತು ಅದರ ಮೇಲಿನ ಯಾವುದೇ ಬಿಂದು ಅವ್ಯವಸ್ಥೆಯ ಪರಿಹಾರ ವಾಗಿರುತ್ತದೆ ಒಟ್ಟಾರೆ ನಾವು ಅನನ್ಯ ಪರಿಹಾರವನ್ನುಉಳ್ಳ ವ್ಯವಸ್ಥೆಯನ್ನು ನೋಡಿದ್ದೇವೆ ಯಾವುದೇ ಪರಿಹಾರವಿಲ್ಲದ ವ್ಯವಸ್ಥೆಯನ್ನು ನೋಡಿದ್ದೇವೆ ಮತ್ತು ಅನಂತ ಪರಿಹಾರಗಳನ್ನು ಉಳ್ಳ ವ್ಯವಸ್ಥೆಯನ್ನು ನೋಡಿದ್ದೇವೆ ಒಂದು ಹೆಚ್ಚು ಉದಾಹರಣೆಗೆ n unknown ಗಳನ್ನು ಹೊಂದಿದ m ಸಮೀಕರಣ ಗಳ ವ್ಯವಸ್ಥೆಯನ್ನು ಪರಿಗಣಿಸಿದರೆ ಈ ಎಲ್ಲಾ ಸಾಧ್ಯತೆಗಳು ಇರುತ್ತದೆ ಆದರೆ ಸರಳತೆ ಗಾಗಿ ಇಲ್ಲಿ ಕೇವಲ ಎರಡು ವೇರಿಯಬಲ್ ಗಳನ್ನು ಉಳ್ಳ ಉದಾಹರಣೆಗಳನ್ನು ಮಾತ್ರವೇ ನೋಡಿದ್ದೇವೆ ಮತ್ತು ಮುಂದಿನ ಉಪನ್ಯಾಸದಲ್ಲಿ ಕೇವಲ ಎರಡು ಅಥವಾ ಮೂರು ಮಾತ್ರವಲ್ಲ ಒಂದು ದೊಡ್ಡ ವ್ಯವಸ್ಥೆಯ ಪರಿಹಾರವನ್ನು ಕಂಡುಹಿಡಿಯುವ ತಂತ್ರಗಳ ಬಗ್ಗೆ ಚರ್ಚಿಸಲಿದ್ದೇವೆ ಈ ಮೇಲಿನ ಉಪನ್ಯಾಸವನ್ನು ತಯಾರಿ ಮಾಡಲು ಬಳಸಿದ ಉಲ್ಲೇಖಗಳು